ಈಗ ನಾವು ಮುಂದೆ ಹೋಗೋಣ ನಾನು ಲೆಕ್ಕಾಚಾರ ಮಾಡಬೇಕಾದ ಈ ಅವಿಭಾಜ್ಯಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ನಾನು ಚಿಂತಿಸಬೇಕಾದ 2 ಅವಿಭಾಜ್ಯಗಳನ್ನು ನೆನಪಿಡಿ ಮತ್ತು ಹೌದು ಪ್ರತಿಯೊಂದು ವಿಭಾಗದ ಬಗ್ಗೆ ನಾನು ಯಾವಾಗಲೂ ಯೋಚಿಸುತ್ತಿರುವ ಎರಡು ಅವಿಭಾಜ್ಯಗಳು ಇವು ಆದ್ದರಿಂದ ನಾವು ಗ್ರೀನ್ನ ಕಾರ್ಯದ ಬಗ್ಗೆ ಮಾತನಾಡಲು ಸಂಪೂರ್ಣ ಮಾಡ್ಯೂಲ್ ಅನ್ನು ಕಳೆದಿದ್ದೇವೆ ಮತ್ತು ನಾವು 2 ಡಿ ಗ್ರೀನ್ನ ಕಾರ್ಯವನ್ನು ಇಲ್ಲಿಯೇ ಹೊಂದಿದ್ದೇವೆ ಆದ್ದರಿಂದ ಇದು ಸರಿ ಆದ್ದರಿಂದ ನಾವು ಲೆಕ್ಕಿಸದ ಒಂದು ಪದವನ್ನು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳುತ್ತಾರೆ ಇಲ್ಲಿಯವರೆಗೆ ಏನು ಸರಿ ಆದ್ದರಿಂದ ಸಂಕೇತವನ್ನು ಸ್ವಲ್ಪ ಸುಲಭವಾಗಿಸಲು ಈ ಎಲ್ಲೆಡೆ ಕಾಣಿಸಿಕೊಳ್ಳುವ ಸ್ಕೇಲಾರ್ ಆಗಿರುತ್ತದೆ ಅದು ಕೇವಲ 2 ವೆಕ್ಟರ್ಸ್ r ಮತ್ತು ನಡುವಿನ ಅಂತರ ಆದ್ದರಿಂದ ನಾನು ಅದನ್ನು ⍴ ಮತ್ತು ಎಂದು ಕರೆಯುತ್ತೇನೆ ಈಗ ನಲ್ಲಿ ಪಡೆಯಲು ನಾನು ಧ್ರುವೀಯ ನಿರ್ದೇಶಾಂಕಗಳಲ್ಲಿ ಮಾಡಬಹುದು ಅಥವಾ ನಾನು ಅದನ್ನು ಕಾರ್ಟೇಶಿಯನ್ ನಿರ್ದೇಶಾಂಕಗಳಲ್ಲಿ ಮಾಡಬಹುದು ಎಂಬುದಕ್ಕೆ ಸಂಬಂಧಿಸಿದಂತೆ g ನ ಉತ್ಪನ್ನವನ್ನು ತೆಗೆದುಕೊಳ್ಳಬೇಕಾಗಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಕಾರ್ಟೇಶಿಯನ್ ನಿರ್ದೇಶಾಂಕಗಳನ್ನು ಬಳಸುವುದರಿಂದ ನಮಗೆ ಸರಳವಾದ ಉತ್ತರ ಸಿಗುತ್ತದೆ ಆದ್ದರಿಂದ ನ ಉತ್ಪನ್ನವು ನಿಮಗೆ ಅನ್ನು ನೀಡುತ್ತದೆ ಇದು ನಿಮಗೆ ಮತ್ತೆ ನೀಡಲಾದ ಮಾಹಿತಿ ಸಂಗತಿಯಾಗಿದೆ ಇದು ನಿಮಗೆ ನೀಡಲಾದ ರೀತಿಯಾಗಿದೆ ಬೆಸೆಲ್ ಕಾರ್ಯಗಳ ಹಲವು ಗುಣಲಕ್ಷಣಗಳಿವೆ ಅದನ್ನು ನಾವು ಮುಂದಕ್ಕೆ ಹೋಗುವಾಗ ಬಳಸುತ್ತೇವೆ ಮತ್ತು ಇದು ಅವುಗಳಲ್ಲಿ ಒಂದು ಆದ್ದರಿಂದ ಈಗ ನಾನು ಅನ್ನು ಮೌಲ್ಯಮಾಪನ ಮಾಡಲು ಬಯಸಿದರೆ ನಾನು ಏನು ಮಾಡಬೇಕು ನಾನು ಈ ಆಸ್ತಿಯನ್ನು ಸರಿಯಾಗಿ ಬಳಸುತ್ತೇನೆ ಆದ್ದರಿಂದ ಈಗ ಎಂದರೇನು ಆದ್ದರಿಂದ ನಾನು ಹಾಗೆ ಮಾಡಬಹುದು ವ್ಯಾಖ್ಯಾನವನ್ನು ಸರಳ ಸರಳವಾಗಿ ಬಳಸುವುದು ಆದ್ದರಿಂದ ಈ ವೆಕ್ಟರ್ ಹೇಗಿರುತ್ತದೆ ಆದ್ದರಿಂದ ನ್ನು ನಾನು ಹೊಂದಿದ್ದೇನೆ ಈ ವಾಹಕವನ್ನು ಈ ವೆಕ್ಟರ್ ಉದ್ದದ ಪ್ರಮಾಣ ಏನು ಅದು ಒಂದು ಇದು ಒಂದು ಘಟಕ ವೆಕ್ಟರ್ ಸರಿ ಮತ್ತು ಈ ಪಥದ ಮಾರ್ಗವು ಏನು ಆದ್ದರಿಂದ ತುಂಬಾ ಸರಳವಾಗಿ ಇದು ಮತ್ತು ಆಗುತ್ತದೆ ವೀಡಿಯೊದಲ್ಲಿ ಸ್ಕ್ರಿಪ್ಟ್ ಆರ್ ಆದ್ದರಿಂದ ಇದು ಕೇವಲ ಸಂಕೇತವನ್ನು ಸರಳಗೊಳಿಸುತ್ತದೆ ಸರಿ ಆದ್ದರಿಂದ ನಾವು ನೊಂದಿಗೆ ಪ್ರಾರಂಭಿಸಿದ್ದೇವೆ ಎಂದರ್ಥವಲ್ಲ ಮತ್ತು ನನಗೆ ತುಂಬಾ ಸಂಕೀರ್ಣವಾಗಿಲ್ಲ ಸರಿ ಈಗ ನಾವು ಈ ಎರಡು ಅವಿಭಾಜ್ಯಗಳನ್ನು ಇಲ್ಲಿ ಜಿ ಮತ್ತು ಇರುವವರೆಗೆ ಮೌಲ್ಯಮಾಪನ ಮಾಡುವಾಗ ಈ ಪದಗಳು ಸೀಮಿತವಾಗಿರುವವರೆಗೆ ಯಾವುದೇ ಸಮಸ್ಯೆ ಇಲ್ಲ ನಾನು ಗೌಸ್ ಕ್ವಾಡ್ರೇಚರ್ ನಿಯಮ ಸಂಖ್ಯಾತ್ಮಕ ಏಕೀಕರಣವನ್ನು ಬಳಸಬಹುದು ಈ ಪ್ರಮಾಣಗಳು ಚೆನ್ನಾಗಿ ಪ್ರಾರಂಭವಾದಾಗ ತೊಂದರೆ ಉಂಟಾಗುತ್ತದೆ ಗ್ರೀನ್ನ ಕಾರ್ಯಗಳು ಮೂಲದಲ್ಲಿ ಏಕತ್ವವನ್ನು ಹೊಂದಿವೆ ಎಂದು ನಮಗೆ ತಿಳಿದಿದೆ ಈ ಸಂದರ್ಭದಲ್ಲಿ ಮೂಲ ಎಂದರೆ ಯಾವಾಗ ಅದು ಏಕತ್ವ ಈಗ ನಾನು ಈ ಏಕೀಕರಣವನ್ನು ಇಲ್ಲಿ ಮಾಡುತ್ತಿರುವಾಗ ನಾವು ಇದಕ್ಕೆ ಹಿಂತಿರುಗಿದರೆ ನಾನು ಇದನ್ನು ಮಾಡುತ್ತಿರುವಾಗ ನಾನು ಏನು ಸರಿಪಡಿಸುತ್ತಿದ್ದೇನೆ ನಾನು ಸ್ಥಿರ ಅನ್ನು ಸರಿಯಾಗಿ ನಿಗದಿಪಡಿಸುತ್ತಿದ್ದೇನೆ ಮತ್ತು ಇಡೀ ಗಡಿಯ ಮೇಲೆ ಸುತ್ತು ಹಾಕಿದ ಮೇಲೆ r ಎಲ್ಲಿಗೆ ಹೋಗುತ್ತದೆ ಗಡಿಯಲ್ಲಿದೆ ಗಡಿಯ ಮೇಲೆ ಸುತ್ತು ಹಾಕುತ್ತಿದೆ ಆದ್ದರಿಂದ ಕನಿಷ್ಠ ಒಂದು ವಿಭಾಗವಿರುತ್ತದೆ ಅಲ್ಲಿ r ಎಂಬುದು ಗೆ ಸಮನಾಗಿರುತ್ತದೆ ಸರಿ ಆದ್ದರಿಂದ ಆ ಬಿಂದುವಿನಲ್ಲಿ ಏನಾಗುತ್ತದೆ ಆದ್ದರಿಂದ ಇದು ಉದಾಹರಣೆಗೆ ಹ್ಯಾಂಕೆಲ್ ಕಾರ್ಯವು ತುಂಬಾ ಸಣ್ಣ ⍴ ಗೆ ಹೇಗೆ ಕಾಣುತ್ತದೆ ಮತ್ತು ಇದು ನೀವು ಈಗಾಗಲೇ ನೋಡಿದ ಸಂಗತಿಯಾಗಿದೆ ಆದ್ದರಿಂದ ಇದು ನಿಜವಾದ ಭಾಗವನ್ನು ಹೊಂದಿದೆ ಮತ್ತು ಅದು ಉತ್ತಮವಾಗಿ ವರ್ತಿಸುತ್ತದೆ ಮತ್ತು ಕಾಲ್ಪನಿಕ ಭಾಗವಾಗಿ ನಂತೆ ಕಾಣುತ್ತದೆ ಮತ್ತು ನ ಮೌಲ್ಯವು ಆಗಿರುತ್ತದೆ ಆದ್ದರಿಂದ ಇದು ಇಲ್ಲಿ ಸಮಸ್ಯಾತ್ಮಕ ಅವಿಭಾಜ್ಯವಾಗಲಿದೆ ಆದ್ದರಿಂದ ಇದು ಗಾಗಿತ್ತು ಉತ್ತಮವಾಗಿ ವರ್ತಿಸುತ್ತದೆ ಎಂದು ನೀವು ಭಾವಿಸುತ್ತೀರಾ ಸಹ ಮೂಲದಲ್ಲಿ ಕುಳಿತುಕೊಳ್ಳುವ ಏಕತ್ವವನ್ನು ಹೊಂದಿದೆ ಸರಿ ಸರಿಯಾಗಿ g ಮತ್ತು ಎರಡೂ ಎಂದು ಸ್ಫೋಟಿಸುತ್ತವೆ ಸರಿ ಆದ್ದರಿಂದ ನಮ್ಮ ಏಕೀಕರಣ ತಂತ್ರದಲ್ಲಿ ನಾವು 2 ವಿಭಿನ್ನ ತಂತ್ರಗಳನ್ನು ಬಳಸಬೇಕಾಗಿದೆ ಆದ್ದರಿಂದ ಯಾವಾಗ ಸಂತೋಷದ ಸಂದರ್ಭವಾದಾಗ ಅದರ ಬಗ್ಗೆ ಚಿಂತೆ ಮಾಡಲು ಏನೂ ಇಲ್ಲ ನಾನು ಆಗ ನಿಮ್ಮ ಸಂಖ್ಯಾತ್ಮಕ ಕ್ವಾಡ್ರೇಚರ್ ನ್ನು ಬಳಸುತ್ತೇನೆ ಸರಿ ಆದ್ದರಿಂದಇಲ್ಲಿರುವ ಈ 𝛾 ಸ್ಥಿರವಾಗಿರುತ್ತದೆ ಅದರ ಯೂಲರ್ ಸ್ಥಿರವು ಕೆಲವು ಸರಿಸುಮಾರು 0 57 ಅಥವಾ ಏನಾದರೂ ಸರಿ ಆದ್ದರಿಂದ ನಾನು ಈ ಗುಣಲಕ್ಷಣಗಳನ್ನು ಎಲ್ಲಿಂದ ಪಡೆಯುತ್ತೇನೆ ನಾನು ಈ ಗುಣಲಕ್ಷಣಗಳನ್ನು ಬೆಸೆಲ್ ಕಾರ್ಯಗಳ ಕೈಪಿಡಿಯಿಂದ ಪಡೆಯುತ್ತೇನೆ ಈ ಎಲ್ಲಾ ವಿಶೇಷ ಕಾರ್ಯಗಳು ಉತ್ತಮವಾಗಿ ದಾಖಲಿಸಲಾದ ಗುಣಲಕ್ಷಣಗಳ ರೇಖಾ ನಕ್ಷೆಯನ್ನು ಹೊಂದಿವೆ ಇದನ್ನು ವ್ಯಾಪಕವಾಗಿ ದಾಖಲಿಸಲಾಗಿದೆ ನಾನು ಅದರ ಉಲ್ಲೇಖವನ್ನು ಸೇರಿಸುತ್ತೇನೆ ಸರಿ ಆದ್ದರಿಂದ r ಎಂಬುದು ಗೆ ಸಮನಾಗಿಲ್ಲದಿದ್ದಾಗ ನಾನು ಸಂಖ್ಯಾತ್ಮಕ ಕ್ವಾಡ್ರೇಚರ್ ನಿಯಮಗಳನ್ನು ಬಳಸುತ್ತೇನೆ ಅಲ್ಲಿ ಯಾವುದೇ ಸಮಸ್ಯೆ ವಿಭಾಗಗಳಿಲ್ಲ ಅಲ್ಲಿ ಅನ್ನು ಏಕತ್ವ ಅವಿಭಾಜ್ಯಗಳು ಎಂದು ಕರೆಯಲಾಗುತ್ತದೆ ಇವುಗಳನ್ನು ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಮತ್ತು ನಾವು ಇವುಗಳನ್ನು ನೋಡುತ್ತೇವೆ ಮುಂದೆ ಈ ಅವಿಭಾಜ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಸಂಕೀರ್ಣ ವಿಶ್ಲೇಷಣೆಯ ಬಗ್ಗೆ ಕೋರ್ಸ್ ಮಾಡಿದ ನಿಮ್ಮಲ್ಲಿರುವವರು ಈ ಗೊತ್ತಿರುವುದನ್ನು ಕಾಣಬಹುದು ಇಲ್ಲದಿದ್ದರೆ ಅದು ಅಪ್ರಸ್ತುತವಾಗುತ್ತದೆ ಸರಿ ಆದ್ದರಿಂದ ನಾವು ಇದನ್ನು ನೋಡುತ್ತೇವೆ ಆದರೆ ಸಾಮಾನ್ಯ ಕಲ್ಪನೆಯು ಸ್ಪಷ್ಟವಾಗಿದೆ ಈ ಎರಡು ಸಮೀಕರಣಗಳನ್ನು ಪರಿಹರಿಸುವ ಪ್ರಕ್ರಿಯೆಯಲ್ಲಿ ಈ ಎರಡು ಸಮೀಕರಣಗಳನ್ನು ಪರಿಹರಿಸುವುದು ನಮ್ಮ ಮೂಲ ಪ್ರೇರಣೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ಕೆಲವು ಪದಗಳು ಸುಲಭ ಕೆಲವು ಪದಗಳು ಸುಲಭವಲ್ಲ ನಾವು ಹೆಚ್ಚಿನ ವಿವರಗಳಿಗೆ ಹೋಗುವ ಮೊದಲು ಇನ್ನೂ ಒಂದು ಹೆಜ್ಜೆ ಹಿಂದಕ್ಕೆ ಇಡೋಣ ಒಮ್ಮೆ ನಾವು ಈ ಸಮೀಕರಣಗಳನ್ನು ಪರಿಹರಿಸಿದ ನಂತರ ನಾನು ಅಂತಿಮವಾಗಿ ಕಂಡುಹಿಡಿಯಲು ಬಯಸುತ್ತೇನೆ ಬಾಹ್ಯಾಕಾಶದಲ್ಲಿ ಎಲ್ಲಿಯಾದರೂ ಕ್ಷೇತ್ರ ಇದೆಯೇ ಅದು ನನ್ನ ಉದ್ದೇಶವಾಗಿದೆ ನಂತರ ನಾನು ಇನ್ನೂ 1 ಸ್ಲೈಡ್ಗೆ ಹಿಂತಿರುಗುತ್ತೇನೆ ನಾನು ಮೌಲ್ಯಮಾಪನ ಮಾಡಿದ ಈ ಪದಗಳನ್ನು ಮತ್ತೆ ಹಾಕಲು ನಾನು ಹ್ಯೂಜೆನ್ಸ್ ತತ್ವವನ್ನು ಬಳಸುತ್ತೇನೆ ಮತ್ತು ನಾನು ಎಲ್ಲೆಡೆ ಕ್ಷೇತ್ರವನ್ನು ಕಾಣಬಹುದು ಆದ್ದರಿಂದ ಒಟ್ಟಾರೆ ಚಿತ್ರದ ಗೋಚರತೆ ಕಳೆದುಕೊಳ್ಳಬೇಡಿ ಸರಿ ನಾವು ಹೆಚ್ಚು ಹೆಚ್ಚು ವಿವರಗಳನ್ನು ಜೂಮ್ ಮಾಡುತ್ತಿದ್ದೇವೆ ಆದರೆ ನಾವು ಅದನ್ನು ಪಡೆಯಲು ಬಯಸುತ್ತೇವೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಸಮೀಕರಣಗಳನ್ನು ಪರಿಹರಿಸುವುದು ಮತ್ತು ಇವು ಸಮಸ್ಯಾತ್ಮಕ ಪದಗಳಾಗಿವೆ ಈಗ ನಾವು ಸ್ವಲ್ಪ ಹೆಚ್ಚು ನೋಡೋಣ ಆದ್ದರಿಂದ 2 ರೀತಿಯ ಏಕತ್ವಗಳು ಯಾವುವು x ತುಂಬಾ ಚಿಕ್ಕದಾಗುವುದರಿಂದ ನಾವು ಹೊಂದಿದ್ದೇವೆ ನಾನು ನಿಮಗೆ ಹೇಳಿದ್ದು ಈ ಮತ್ತು ನಂತೆ ಕಾಣುತ್ತದೆ ಇಲ್ಲಿ ಒಂದು ಲಕ್ಷಣರಹಿತ ರೂಪವನ್ನು ಸಹ ಹೊಂದಿದೆ ಇದು ಸಮಸ್ಯಾತ್ಮಕ ಪದ 1 x ಆಗಿದೆ ಸರಿ ಆದ್ದರಿಂದ x ಎನ್ನೋವುದು 0 ಗೆ ಒಲವು ತೋರುತ್ತಿದ್ದಂತೆ 1 x ಸಹ ಸ್ಫೋಟಿಸುತ್ತದೆ ಸರಿ ಈ ಎರಡೂ ಕಾರ್ಯಗಳು ಅವರು ಅನಂತತೆಗೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಒಲವು ತೋರುತ್ತಿರುವುದನ್ನು ಈಗ ನೀವು ನೋಡಬಹುದು ಅವು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಅನಂತತೆಗೆ ಒಲವು ತೋರುತ್ತವೆ ಆದ್ದರಿಂದ ಇದು ಗಣಿತಶಾಸ್ತ್ರದಲ್ಲಿ ಹೇಗೆ ಸ್ಪಷ್ಟವಾಗುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಾನು ಅನ್ನು ಹೊಂದಿದ್ದೇನೆ ಮತ್ತು ನಾನು ಅಂತಿಮವಾಗಿ ಸರಿ ಎಂಬ ಮಿತಿಯನ್ನು ತೆಗೆದುಕೊಳ್ಳಲಿದ್ದೇನೆ ಎಂದು ಊಹಿಸಿ ನಾವು ಇದನ್ನು ಮೌಲ್ಯಮಾಪನ ಮಾಡುವ ಮೊದಲು ಈಗ ಇದು ನನ್ನಲ್ಲಿ ಒಂದು ಮೂಲವನ್ನು ಹೊಂದಿದೆ ಎಂದು ನೀವು ಭಾವಿಸುತ್ತೀರಿ ಮತ್ತು ನಾನು ಅನ್ನು ಮಿತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಏನಾಗಬೇಕು ಎಂದು ನೀವು ನಿರೀಕ್ಷಿಸುತ್ತೀರಿ ಅದು ಸ್ಫೋಟಗೊಳ್ಳಬೇಕು ಎಂದು ಒಳಗಣ್ಣಿನಿಂದ ನೀವು ಯೋಚಿಸುವಿರಿ ಮತ್ತು ಈ ಸಂದರ್ಭದಲ್ಲಿ ನನಗೆ ಮಿತಿ ಏನು ಸರಿ ಈ ಅವಿಭಾಜ್ಯಗಳು ಕ್ಷುಲ್ಲಕವಾಗಿ ಅಸ್ತಿತ್ವದಲ್ಲಿದ್ದರೆ ಯಾವುದೇ ಸಮಸ್ಯೆ ಇಲ್ಲ ನಾನು ನನ್ನ ಮೂಲ ಕಾರ್ಯವಿಧಾನಕ್ಕೆ ಹಿಂತಿರುಗಬಹುದು ಎಲ್ಲಾ ವಿಭಾಗಗಳ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಿ ನನ್ನ ಸಮೀಕರಣ ವ್ಯವಸ್ಥೆಯನ್ನು ಪಡೆಯುತ್ತೇನೆ ಮತ್ತು ನಾನು ಅಲ್ಲಿದ್ದೇನೆ ಆದರೆ ನಾವು ಅದನ್ನು ಮಾಡುವ ಮೊದಲು ಇನ್ನು ಹತ್ತಿರ ಮಾಡೋಣ ಮತ್ತು ಅದು ಸಾಧ್ಯವೇ ಎಂದು ನೋಡೋಣ ಆದ್ದರಿಂದ ನ ಅವಿಭಾಜ್ಯ ಯಾವುದು ಸರಿ ಅದನ್ನು 𝜀 ಮತ್ತು a ನಲ್ಲಿ ಮೌಲ್ಯಮಾಪನ ಮಾಡಿ ಸರಿ ನೀವು ಪರಿಶೀಲಿಸಲು ಬಯಸಿದರೆ ಉತ್ಪನ್ನವನ್ನು ತೆಗೆದುಕೊಳ್ಳಿ ನಿಮಗೆ ಸಿಗುತ್ತದೆ ಆದ್ದರಿಂದ ಇದು ನನಗೆ ಅನ್ನು ನೀಡಲಿದೆ ಆದ್ದರಿಂದ ಗೆ ಯಾವುದೇ ಸಮಸ್ಯೆ ಇಲ್ಲ ಬಗ್ಗೆ ನಾನು ಇದನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಲ್ ಹೋಪಿಟಲ್ ನಿಯಮಗಳು ಸರಿ ಆದ್ದರಿಂದ ನಾನು ಮಾಡುತ್ತೇನೆ ಈಗ ಅದು ಯಾವ ರೂಪದಲ್ಲಿದೆ ಈ ಸಂದರ್ಭದಲ್ಲಿ ಅನಂತದಿಂದ ಅನಂತ ನಾನು ಅದನ್ನು ಎರಡೂ ರೀತಿಯಲ್ಲಿ ಮಾಡಬಹುದು ಆದ್ದರಿಂದ ಇದು ಆಗುತ್ತದೆ ಆದ್ದರಿಂದ ನಾನು ಏಕತ್ವವನ್ನು ಹೊಂದಿರುವ ಒಂದು ಕಾರ್ಯವನ್ನು ಸಂಯೋಜಿಸಿದೆ ಮತ್ತು ಮತ್ತು ನಾನು ಏನು ಪಡೆದುಕೊಂಡಿದ್ದೇನೆಂದರೆ ನನಗೆ ಈ ವಿಷಯ ಮಾತ್ರ ಸಿಕ್ಕಿತು ಆದ್ದರಿಂದ ಈ ಏಕತ್ವವನ್ನು ಸಮಗ್ರವಾಗಿ ಕರೆಯಲಾಗುತ್ತದೆ ಆದ್ದರಿಂದ g ನ ಏಕತ್ವವು ಸಂಯೋಜಿಸಲ್ಪಡುತ್ತದೆ ಆದ್ದರಿಂದ ಒಂದು g ಪದವಿದ್ದಲ್ಲೆಲ್ಲಾ ಆ ಕ್ಷಣಗಳ ಪದಗಳ ಮೌಲ್ಯಮಾಪನಕ್ಕೆ ನಾನು ಹಿಂತಿರುಗಿದಾಗ ಯಾವುದೇ ವಾದವಿಲ್ಲ ವಾದವು ಸಹ ಡೆಲ್ಟಾ ಕ್ರಿಯೆಯಂತೆ ಸ್ಫೋಟಿಸುತ್ತಿದ್ದರೂ ಸಹ ಅವಿಭಾಜ್ಯವು ಸೀಮಿತವಾಗಿದೆ ಎಂದು ನೀವು ನೋಡಬಹುದು ಡೆಲ್ಟಾ ಕಾರ್ಯವು ಸ್ಫೋಟಿಸುತ್ತಿದೆ ಆದರೆ ಅದರ ಅವಿಭಾಜ್ಯವು ಸೀಮಿತವಾಗಿದೆ ಆದ್ದರಿಂದ ಅದು ಏಕತ್ವವಾಗಿದೆ ಆದರೆ ಸಂಯೋಜಿಸಬಹುದಾದ ಏಕತ್ವ ಎಂದು ಹೇಳಿ ಸರಿ ಈಗ ಇಲ್ಲಿ ಮತ್ತೊಂದೆಡೆ ನಾನು ಈ ಎರಡನೆಯ ಪದವನ್ನು ಇಲ್ಲಿ ಹೊಂದಿದ್ದೇನೆ ಅದು 1x ಎಂದು ಸ್ಫೋಟಿಸುತ್ತಿದೆ ಈಗ ನಾನು ಇದನ್ನು ಮೌಲ್ಯಮಾಪನ ಮಾಡಲು ಹೋದಾಗ ನನಗೆ ಸಿಗುತ್ತದೆ ಸರಿ ಗೆ ಸಮನಾಗಿ ನೀಡುತ್ತದೆ ಈ ಮಿತಿ ಅಸ್ತಿತ್ವದಲ್ಲಿದೆಯೇ ಈ ಮಿತಿ ಸರಿಯಾಗಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಇಲ್ಲಿ ಈ ಪದವು ಸ್ಫೋಟಿಸುತ್ತದೆ ಆದ್ದರಿಂದ ನಾನು ಒಂದು ಏಕತ್ವವನ್ನು ಹೊಂದಿದ್ದೇನೆ ಇದು ಆಗಿ ಹೋಗುತ್ತಿದೆ ಮೂಲದಲ್ಲಿ ಏನು ಬೀಸುತ್ತಿದೆ ಎಂದರೆ ಅದರ ಅವಿಭಾಜ್ಯ ಕೂಡ ಸರಿ ಹೋಗುವುದಿಲ್ಲ ಆದ್ದರಿಂದ ಇದು ಇಮ್ಮಡಿ ಡೆಲ್ಟಾ ಕಾರ್ಯವನ್ನು ಸಂಯೋಜಿಸುವಂತಿದೆ ಒಮ್ಮೆ ನಾನು ಯಾವುದನ್ನಾದರೂ ಸೀಮಿತಗೊಳಿಸದಿದ್ದಲ್ಲಿ ಅದನ್ನು ಸಂಯೋಜಿಸಿದರೆ ಆದರೆ ನಾನು ಅದನ್ನು ಎರಡು ಬಾರಿ ಸಂಯೋಜಿಸಿದರೆ ನಾನು ಅದನ್ನು ಸಂಯೋಜಿಸಬಹುದು ಆದ್ದರಿಂದ ನಾನು ಇದನ್ನು ಒಮ್ಮೆ ಸಂಯೋಜಿಸಿದಾಗ ನಾನು ಅನ್ನು ಒಮ್ಮೆ ಸಂಯೋಜಿಸಿದರೆ ನಾನು ಇದನ್ನು ಮತ್ತೊಮ್ಮೆ ಸಂಯೋಜಿಸಿದರೆ ನಾನು ನ ಸೀಮಿತ ಅವಿಭಾಜ್ಯವನ್ನು ಸೀಮಿತಗೊಳಿಸುತ್ತೇನೆ ಆದ್ದರಿಂದ ಇಲ್ಲಿ ಈ ಏಕತ್ವವು ಕೆಲವು ಅರ್ಥದಲ್ಲಿ ಗಿಂತ ಬಲವಾದ ಏಕತ್ವವಾಗಿದೆ ಸರಿ ಆದ್ದರಿಂದ ಈ ಅವಿಭಾಜ್ಯ ನಾನು ಇದನ್ನು ಒಮ್ಮುಖ ಅವಿಭಾಜ್ಯ ಎಂದು ಕರೆಯುತ್ತೇನೆ ಮತ್ತು ಇದು ವಿಭಿನ್ನ ಅವಿಭಾಜ್ಯವಾಗಿದೆ ಆದ್ದರಿಂದ ಅದನ್ನೇ ನಾವು ಮಾಡಬೇಕು ಆದ್ದರಿಂದ ಗ್ರಾಡ್ ಜಿ ನ ಏಕತ್ವವು ಸಂಯೋಜಿಸಲಾಗುವುದಿಲ್ಲ ಇದು ಅವಿಭಾಜ್ಯವಾಗಿದೆ ಆದ್ದರಿಂದ ನಾವು ಇನ್ನು ಹತ್ತಿರವಾಗಿಸಿದ್ದೇವೆ ಎಂದು ನಾವು ಗುರುತಿಸಿದ್ದೇವೆ ಮತ್ತು ಮುಖ್ಯ ಸಮಸ್ಯೆಯ ಪಾತ್ರವೆಂದರೆ ಈ ಈ ಬಗ್ಗೆ ಯಾವುದೇ ಪ್ರಶ್ನೆಗಳಿವೆಯೇ ವಿದ್ಯಾರ್ಥಿ ನಾವು ಇದನ್ನು ಸರಣಿಯ ಮೂಲಕ ಅಂದಾಜು ಮಾಡಿದರೆ ಏನು ನಾವು ಇದನ್ನು ದೊಡ್ಡ ಸರಣಿಯಿಂದ ಅಂದಾಜು ಮಾಡಿದರೆ ಏನು ಆದ್ದರಿಂದ ನೀವು ಅದನ್ನು ದೊಡ್ಡ ಸರಣಿಯಿಂದ ಅಂದಾಜು ಮಾಡಿದರೆ ನೀವು ಹೆಚ್ಚು ಹೆಚ್ಚು ಪದಗಳನ್ನು ಸರಿಯಾಗಿ ಪಡೆಯುತ್ತೀರಿ ಆದ್ದರಿಂದ ನೀವು ಪಡೆಯುವ x ನ ಉನ್ನತ ಘಾತವನ್ನು ನೀವು ಪಡೆಯುತ್ತೀರಿ ಆದರೆ ನೀವು ಮೊದಲ ಪದವನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಮೊದಲ ಪದವು ಯಾವಾಗಲೂ ಸರಿಯಾಗಿರುತ್ತದೆ ಆದ್ದರಿಂದ ಆ ಪ್ರತಿಯೊಂದು ನಿಯಮಗಳು ಒಂದು ಸೀಮಿತ ಸಂಖ್ಯೆಗೆ ಒಮ್ಮುಖವಾಗಬೇಕು ಮತ್ತು ಅದು ಸರಿಯಾಗಿ ಆಗುವುದಿಲ್ಲ ಆದ್ದರಿಂದ ಮೊದಲ ಪದವು ಒಮ್ಮುಖವಾಗದಿದ್ದರೆ ಅದಕ್ಕೆ ಯಾವುದೇ ಅರ್ಥವಿಲ್ಲ ಈಗ ಅದು ಒಮ್ಮುಖವಾಗುವುದಿಲ್ಲ ಆದ್ದರಿಂದ ಪ್ರಶ್ನೆಯೆಂದರೆ ನಾನು ಈ ಅನ್ನು ಕ್ವಾಡ್ರೇಚರ್ ನಿಯಮವನ್ನು ಬಳಸಿಕೊಂಡು ಸಂಯೋಜಿಸಿದರೆ ನನಗೆ ಅದೇ ಸಮಸ್ಯೆಯ ಉತ್ತರವಿದೆ ಹೌದು ಏಕೆಂದರೆ ನೀವು ಮಾಡಲು ಪ್ರಯತ್ನಿಸುತ್ತಿರುವುದು ಕೆಲವು ಅರ್ಥದಲ್ಲಿ ನಿಮಗೆ ಈ ರೀತಿಯ ಕೆಲವು ಅವಿಭಾಜ್ಯತೆ ಇದೆ ಎಂದು ನಿಮಗೆ ತಿಳಿದಿದೆ ಮತ್ತು ನೀವು ತೆಗೆದುಕೊಳ್ಳುತ್ತೀರಿ ಎಂದು ನಿಮಗೆ ತಿಳಿದಿದೆ ಮತ್ತು ನೀವು ಕಾರ್ಯದ ಮೌಲ್ಯವನ್ನು ಕೆಲವು ಸೀಮಿತ ಸಂಖ್ಯೆಯ ಬಿಂದುಗಳಲ್ಲಿ ತೆಗೆದುಕೊಳ್ಳುತ್ತೀರಿ ಎಂದು ನಿಮಗೆ ತಿಳಿದಿದೆ ನೀವು ಕ್ವಾಡ್ರೇಚರ್ ನಿಯಮವನ್ನು ಬಳಸಿದರೆ ನಿಮಗೆ ಸ್ವಲ್ಪ ಉತ್ತರ ಸಿಗುತ್ತದೆ ಏಕೆಂದರೆ ನೀವು ಅನ್ನು ಆಯ್ಕೆಮಾಡುವವರೆಗೂ ಅದರ ಸಂಖ್ಯೆಗಳು ನಿಮಗೆ ಸಂಕಲನ ಎಂದು ಹೇಳುವ ಕ್ವಾಡ್ರೇಚರ್ ನಿಯಮ ಏನು ಎಂದು ನಿಮಗೆ ತಿಳಿಸುತ್ತದೆ ನೀವು ಇದನ್ನು ಕೆಲವು ಸೀಮಿತ ಸಂಖ್ಯೆಯಾಗಿ ಆರಿಸಿದ್ದೀರಿ ಇದಕ್ಕೆ ನೀವು ಸ್ವಲ್ಪ ಉತ್ತರವನ್ನು ಪಡೆಯುತ್ತೀರಿ ಆದರೆ ಸೈದ್ಧಾಂತಿಕವಾಗಿ ಈ ಅವಿಭಾಜ್ಯವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಅದು ನಿಜಕ್ಕೂ ಭಯಾನಕವಾಗಿದೆ ಏಕೆಂದರೆ ನೀವು ಅದಕ್ಕೆ ಸ್ವಲ್ಪ ಉತ್ತರವನ್ನು ಪಡೆಯುತ್ತೀರಿ ಮತ್ತು ಅದು ಅಸ್ತಿತ್ವದಲ್ಲಿದೆ ಎಂದು ನೀವು ಭಾವಿಸುತ್ತೀರಿ ಆದರೆ ಹುಡ್ನ ಕೆಳಗೆ ಅದು ಅಸ್ತಿತ್ವದಲ್ಲಿಲ್ಲ ಅಲ್ಲಿ ಕ್ವಾಡ್ರೇಚರ್ ನಿಯಮಗಳನ್ನು ಮಾರ್ಪಡಿಸುವ ವಿಶೇಷ ತಂತ್ರವಿದೆ ಅದರೊಳಗೆ ಏಕತ್ವವಿದೆ ಎಂದು ನಿಮಗೆ ತಿಳಿದಾಗ ಇದನ್ನು ಏಕತ್ವವನ್ನು ನಕಲುಮಾಡುವುದು ಎಂದು ಕರೆಯಲಾಗುತ್ತದೆ ಸರಿ ಆದರೆ ನೀವು ಕ್ವಾಡ್ರೇಚರ್ ನಿಯಮವನ್ನು ಬಳಸಿದರೆ ನೀವು ತಪ್ಪುದಾರಿಗೆಳೆಯುವ ಉತ್ತರವನ್ನು ಪಡೆಯುತ್ತೀರಿ ಏಕೆಂದರೆ ಸೈದ್ಧಾಂತಿಕವಾಗಿ ನೀವು ಈ ಅವಿಭಾಜ್ಯವು ಭಿನ್ನವಾಗಿರುವುದನ್ನು ನೀವು ನೋಡಬಹುದು ನೀವು ಉತ್ತರವನ್ನು ಪಡೆದರೆ ಅದು ಅನುಮಾನಾಸ್ಪದವಾಗಿರಬೇಕು ಎಂದು ನೀವು ತಿಳಿದಿರಬೇಕು